ನಮಸ್ಕಾರ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಈ ದಾಳಿಯನ್ನು ರಿಟರ್ನ್ ಟು ಲಿಬಿಸಿ ಎಂದು ನೋಡಿದ್ದೆವು ಅದು ಕಾರ್ಯಗತಗೊಳಿಸದ ಸ್ಟಾಕ್ನೊಂದಿಗೆ ಕೆಲಸ ಮಾಡುವ ಅನುಕೂಲವನ್ನು ಹೊಂದಿತ್ತು ಆದಾಗ್ಯೂ ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದಂತೆ Libc ದಾಳಿಗೆ ಹಿಂತಿರುಗುವುದರ ಪ್ರಮುಖ ಮಿತಿಯು ಆಕ್ರಮಣಕಾರನು Libc ನೀಡುವ ಕೊಡುಗೆಗಳೊಂದಿಗೆ ನಿರ್ಬಂಧಿತವಾಗಿದೆ ಆದ್ದರಿಂದ ಆಕ್ರಮಣಕಾರರು Libcಯಲ್ಲಿರುವ ಎಲ್ಲಾ ಕಾರ್ಯಗಳನ್ನು ಮಾತ್ರ ಆಹ್ವಾನಿಸಬಹುದು ಎಂದು ನಾವು ನೋಡಿದ್ದೇವೆ ಉದಾಹರಣೆಗೆ ನಾವು ನೋಡಿದ್ದೇವೆ Libc ಯಲ್ಲಿರುವ ಸಿಸ್ಟಂ ಫಂಕ್ಷನ್ ಅನ್ನು ತೆಗೆದುಹಾಕಿದರೆ ಹಿಂದಿನ ಉಪನ್ಯಾಸದಲ್ಲಿ ನಾವು ನಿರ್ಮಿಸಿದ ದಾಳಿ ಇನ್ನು ಮುಂದೆ ಕಾರ್ಯಗತಗೊಳ್ಳುವುದಿಲ್ಲ ಆದ್ದರಿಂದ ಈ ಉಪನ್ಯಾಸವನ್ನು ROP ದಾಳಿ ಎಂದರೇನು ಎಂದು ಆರಂಭಿಸೋಣ ಆದ್ದರಿಂದ ROP ದಾಳಿ ಅಥವಾ ರಿಟರ್ನ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ದಾಳಿಯನ್ನು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಹೋವವ್ ಶಚಮ್ ಕಂಡುಹಿಡಿದನು ಆದ್ದರಿಂದ ರಿಟರ್ನ್ ಟು ಲಿಬಿಸಿ ದಾಳಿಯಂತೆಯೇ ಇದು ಸ್ಟಾಕ್ನಲ್ಲಿರುವ ರಿಟರ್ನ್ ವಿಳಾಸವನ್ನು Libc ಯಲ್ಲಿರುವ ಕೆಲವು ವಿಳಾಸದೊಂದಿಗೆ ತಿದ್ದಿ ಬರೆಯುವ ಮೂಲಕ ಪ್ರೋಗ್ರಾಂನ ಎಸ್ಎಕ್ಯುಷನ್ ಅಡ್ಡಿಪಡಿಸುತ್ತದೆ ಆದಾಗ್ಯೂ ರಿಟರ್ನ್ ಟು ಲಿಬಿಸಿ ದಾಳಿಯಂತೆ ROP ದಾಳಿಯು Libc ಯಲ್ಲಿರುವ ಕಾರ್ಯಗಳನ್ನು ನಿರ್ವಹಿಸಲು ಸೀಮಿತವಾಗಿಲ್ಲ ಬದಲಾಗಿ ಇದು ಯಾವುದೇ ಅನಿಯಂತ್ರಿತ ಕೋಡ್ ಅನ್ನು ಕಾರ್ಯಗತಗೊಳಿಸಬಹುದು ಆದ್ದರಿಂದ ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆಕ್ರಮಣಕಾರನು ಕಾರ್ಯಗತಗೊಳಿಸಲು ಬಯಸುವ ಪೇಲೋಡ್ ಈ ಕೆಳಗಿನಂತಿದೆ ಎಂದು ನಾವು ಹೇಳೋಣ ಇದು 7 ವಿವಿಧ ಸೂಚನೆಗಳನ್ನು ಒಳಗೊಂಡಿದೆ ಆದ್ದರಿಂದ ಈಗ ಪೇಲೋಡ್ನಲ್ಲಿ ಈ ಸೂಚನೆಗಳನ್ನು ಕಾರ್ಯಗತಗೊಳಿಸಲು ದಾಳಿಕೋರರು ಮಾಡುವ ಮೊದಲ ಕೆಲಸವೆಂದರೆ ಈ ಎಲ್ಲಾ 7 ಸೂಚನೆಗಳನ್ನು ಹೊಂದಿರುವ Libcಯಲ್ಲಿ ಕೆಲವು ಕಾರ್ಯಗಳನ್ನು ಕಂಡುಹಿಡಿಯುವುದು ಆದಾಗ್ಯೂ ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ಸೂಚನೆಗಳ ಅನುಕ್ರಮವನ್ನು ಅವನು ಕಾಣುವುದಿಲ್ಲ ಆದ್ದರಿಂದ Libc ದಾಳಿಗೆ ಹಿಂತಿರುಗುವುದು ಕೆಲಸ ಮಾಡುವುದಿಲ್ಲ ಆದಾಗ್ಯೂ ROP ದಾಳಿಯಲ್ಲಿ ಈ ನಿರ್ದಿಷ್ಟ ಅನುಕ್ರಮದಲ್ಲಿ ಈ ಎಲ್ಲಾ ಸೂಚನೆಗಳನ್ನು ಹೊಂದಿರುವ Libc ಲೈಬ್ರರಿಯಲ್ಲಿ ನಿರ್ದಿಷ್ಟ ಕಾರ್ಯವನ್ನು ಅವಲಂಬಿಸುವ ಬದಲು ನಾವು ಸ್ವಲ್ಪ ವಿಭಿನ್ನವಾಗಿ ಕೆಲಸಗಳನ್ನು ಮಾಡುತ್ತೇವೆ ಈ ನಿರ್ದಿಷ್ಟ ಅನುಕ್ರಮದಲ್ಲಿ ಈ ಎಲ್ಲಾ ಸೂಚನೆಗಳನ್ನು ಕಾರ್ಯಗತಗೊಳಿಸುವ ಕಾರ್ಯವನ್ನು ನಾವು ನಿರ್ಮಿಸುತ್ತೇವೆ ಈಗ Libcಯಲ್ಲಿ ಒಂದು ಫಂಕ್ಷನ್ ಇದೆಯೆಂದು ಭಾವಿಸೋಣ ಅದು ನಿಖರವಾಗಿ ಈ ಸೂಚನೆಗಳನ್ನು ಹೊಂದಿದೆ ನಾವು ಮುಗಿಸಿದ್ದೇವೆ ದಾಳಿಕೋರನು ಆ ಕಾರ್ಯಕ್ಕೆ ಎಸ್ಎಕ್ಯುಷನ್ ಅಡ್ಡಿಪಡಿಸಬೇಕಾಗುತ್ತದೆ ಮತ್ತು ಅವನ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಬಹುದು ಆದಾಗ್ಯೂ ಹೆಚ್ಚಾಗಿ Libcಯಲ್ಲಿ ಒಂದು ಕಾರ್ಯವಿರುವುದಿಲ್ಲ ಅದು ನಿಖರವಾಗಿ ಈ ಸೂಚನೆಗಳನ್ನು ಹೊಂದಿದೆ ಆದ್ದರಿಂದ ROP ದಾಳಿಯಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದು ವಿಭಿನ್ನವಾಗಿದೆ ನಾವು ಏನು ಮಾಡುತ್ತೇವೆ ಎಂದರೆ ಈ ಸಂಪೂರ್ಣ ಅನುಕ್ರಮ ಸೂಚನೆಗಳನ್ನು ಹೊಂದಿರುವ ನಿರ್ದಿಷ್ಟ ಕಾರ್ಯವನ್ನು ನಾವು ಕಂಡುಹಿಡಿಯಲಾಗದಿದ್ದರೆ ಅದನ್ನು ನಾವೇ ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಆಕ್ರಮಣಕಾರರು ಕಾರ್ಯಗತಗೊಳಿಸಲು ಬಯಸುವ ಈ ಉದ್ದೇಶಿತ ಪೇಲೋಡ್ ಅನ್ನು ರಚಿಸುವ ಸೂಚನೆಗಳ ಅನುಕ್ರಮವನ್ನು ಹೇಗೆ ನಿರ್ಮಿಸುವುದು ಎಂದು ನಾವು ನೋಡೋಣ ಮೊದಲ ಹಂತವೆಂದರೆ ಗ್ಯಾಜೆಟ್ಗಳು ಎಂದು ಕರೆಯಲ್ಪಡುವದನ್ನು ಕಂಡುಹಿಡಿಯುವುದು ಗ್ಯಾಜೆಟ್ ಎನ್ನುವುದು ಸೂಚನೆಗಳ ಒಂದು ಸಣ್ಣ ಅನುಕ್ರಮವಾಗಿದ್ದು ಅದನ್ನು ಹಿಂತಿರುಗಿಸಲಾಗುತ್ತದೆ ಆದ್ದರಿಂದ ಒಂದು ವಿಶಿಷ್ಟವಾದ ಗ್ಯಾಜೆಟ್ ಈ ರೀತಿ ಕಾಣುತ್ತದೆ ಅದು ಒಂದು ಅಥವಾ ಹೆಚ್ಚು ಉಪಯುಕ್ತ ಸೂಚನೆಗಳನ್ನು ಹೊಂದಿರುತ್ತದೆ ಮತ್ತು ನಂತರ ಅದು ಮರಳುತ್ತದೆ ಈಗ ಈ ಉಪಯುಕ್ತ ಸೂಚನೆಗಳಿಗೆ ಒಂದು ನಿರ್ಬಂಧವೆಂದರೆ ಅದು ಗ್ಯಾಜೆಟ್ನ ಹೊರಗೆ ನಿಯಂತ್ರಣವನ್ನು ವರ್ಗಾಯಿಸಬಾರದು ಹಾಗಾದರೆ ನಾವು ಅಂತಹ ಗ್ಯಾಜೆಟ್ಗಳನ್ನು ಕಂಡುಹಿಡಿಯುವುದು ಹೇಗೆ ಆದ್ದರಿಂದ ನಾವು Libc ಗ್ರಂಥಾಲಯವನ್ನು ಸಂಖ್ಯಾಶಾಸ್ತ್ರೀಯವಾಗಿ ವಿಶ್ಲೇಷಿಸುವ ಮೂಲಕ ಮತ್ತು ಗ್ರಂಥಾಲಯದಲ್ಲಿ ಇರುವ ಎಲ್ಲಾ ಸಂಭಾವ್ಯ ಗ್ಯಾಜೆಟ್ಗಳನ್ನು ಗುರುತಿಸುವ ಮೂಲಕ ಪೂರ್ವ ಸಂಸ್ಕರಣೆಯನ್ನು ಮಾಡುತ್ತೇವೆ ಆದ್ದರಿಂದ ಇದು Libcಯಲ್ಲಿರುವ ಬೈನರಿ ಪ್ರೋಗ್ರಾಂ ಎಂದು ಹೇಳೋಣ ನಾವು ಗುರುತಿಸಿರುವ 7 ವಿಭಿನ್ನ ಗ್ಯಾಜೆಟ್ಗಳು ಇದು ನಿಖರವಾಗಿ ಈ ಕಾರ್ಯವನ್ನು ಮಾಡುತ್ತದೆ ಇಲ್ಲಿ ಪ್ರತಿ ಗ್ಯಾಜೆಟ್ ಉದಾಹರಣೆಗೆ ಗ್ಯಾಜೆಟ್ G1 ಈ ಸೂಚನೆಯನ್ನು ಹೊಂದಿದೆ ಮತ್ತು ನಂತರ ಹಿಂತಿರುಗುತ್ತದೆ ಅಂತೆಯೇ G2 ಗ್ಯಾಜೆಟ್ ಇದ್ದು ಈ ಸೂಚನೆಯನ್ನು ಅನುಸರಿಸಿ ಹಿಂತಿರುಗುವುದು ಇತ್ಯಾದಿ ಈ ರೀತಿಯಾಗಿ ಈ ಕಾರ್ಯವನ್ನು ಹೊಂದಿರುವ Libc ಫೈಲ್ನಲ್ಲಿ ನಾವು ಗ್ಯಾಜೆಟ್ಗಳನ್ನು ಗುರುತಿಸುತ್ತೇವೆ ಆದ್ದರಿಂದ ಎರಡನೇ ಹಂತವೆಂದರೆ ಈ ಕ್ರಿಯಾತ್ಮಕತೆಯನ್ನು ಸಾಧಿಸಲು ನಾವು ಈ ಗ್ಯಾಜೆಟ್ಗಳನ್ನು ಒಟ್ಟಿಗೆ ಜೋಡಿಸಬೇಕಾಗಿದೆ ನಾವು ಮಾಡುವ ವಿಧಾನವು ಈ ಕೆಳಗಿನಂತಿರುತ್ತದೆ ಆದ್ದರಿಂದ ನಾವು ನಮ್ಮ ಸ್ಟಾಕ್ಗೆ ಹಿಂತಿರುಗಿ ಮತ್ತು ನಾವು ಈ ರೀತಿ ಸ್ಟಾಕ್ ಅನ್ನು ನಿರ್ಮಿಸುತ್ತೇವೆ ರಿಟರ್ನ್ ವಿಳಾಸ ಇರಬೇಕಾದ ಸ್ಥಳದಲ್ಲಿ ನಾವು ಗ್ಯಾಜೆಟ್ ವಿಳಾಸವನ್ನು 1 4 ಬೈಟ್ಗಳ ಮೇಲೆ ಹಾಕುತ್ತೇವೆ ನಾವು ಗ್ಯಾಜೆಟ್ 2 ನಂತರ G3 ಮತ್ತು ಗ್ಯಾಜೆಟ್ 4 ವಿಳಾಸವನ್ನು ಹಾಕುತ್ತೇವೆ ಕಾರ್ಯಗತಗೊಳಿಸುವಾಗ ಏನಾಗುತ್ತದೆ ಕಾರ್ಯಗತಗೊಳಿಸಿದ ರಿಟರ್ನ್ಸ್ ಪಡೆಯುತ್ತಿದೆ ಸ್ಟಾಕ್ ಪಾಯಿಂಟರ್ ಮೂಲ ರಿಟರ್ನ್ ವಿಳಾಸ ಇರಬೇಕಾದ ಈ ಸ್ಥಳವನ್ನು ತೋರಿಸುತ್ತದೆ ಆದಾಗ್ಯೂ ನಾವು ಆ ಮೂಲ ರಿಟರ್ನ್ ವಿಳಾಸವನ್ನು ಗ್ಯಾಜೆಟ್ 1 ರ ವಿಳಾಸದೊಂದಿಗೆ ಬದಲಾಯಿಸಿದ್ದರಿಂದ ಈ ವಿಳಾಸವನ್ನು ತೆಗೆದುಕೊಂಡು ಸೂಚನಾ ಪಾಯಿಂಟರ್ಗೆ ಲೋಡ್ ಮಾಡಲಾಗಿದೆ ಆದ್ದರಿಂದ ನಾವು ಏನನ್ನು ಸಾಧಿಸುತ್ತೇವೆ ಎಂದರೆ ಈ ಎರಡು ಸೂಚನೆಗಳನ್ನು ಕಾರ್ಯಗತಗೊಳಿಸಲಾಗುತ್ತದೆ ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ರಿಟರ್ನ್ ಸೂಚನೆಯನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಎಂದು ನೋಡೋಣ ರಿಟರ್ನ್ ಸೂಚನೆಯನ್ನು ಕಾರ್ಯಗತಗೊಳಿಸಿದಾಗ ಎರಡು ವಿಷಯಗಳು ಏಕಕಾಲದಲ್ಲಿ ಸಂಭವಿಸುತ್ತವೆ ಮೊದಲಿಗೆ ಸ್ಟಾಕ್ ಪಾಯಿಂಟರ್ನಿಂದ ಸೂಚಿಸಲಾದ ವಿಷಯಗಳು G 1 ವಿಳಾಸವನ್ನು ಪ್ರೋಗ್ರಾಂ ಕೌಂಟರ್ಗೆ ಲೋಡ್ ಮಾಡಲಾಗುತ್ತದೆ ಎರಡನೆಯ ವಿಷಯವೆಂದರೆ ಸ್ಟಾಕ್ ಪಾಯಿಂಟರ್ 4 ಕೆ ಹೆಚ್ಚಾಗುತ್ತದೆ ಆದ್ದರಿಂದ ಸ್ಟಾಕ್ ಪಾಯಿಂಟರ್ ಗ್ಯಾಜೆಟ್ 2 ರ ವಿಳಾಸವನ್ನು ಸೂಚಿಸುತ್ತಿದೆ ಈಗ ಪ್ರೋಗ್ರಾಮ್ ಕೌಂಟರ್ G1 ವಿಳಾಸವನ್ನು ಎಣಿಸುತ್ತಿರುವುದರಿಂದ ಈ ಸ್ಥಳವು ಈ ಎರಡು ಸೂಚನೆಗಳು movl esi ಅನ್ನು 8esi ಗೆ ಕಾರ್ಯಗತಗೊಳಿಸುತ್ತದೆ ಮತ್ತು ನಂತರ return ಇರುತ್ತದೆ G1 ನಲ್ಲಿ ರಿಟರ್ನ್ ಸೂಚನೆಯು ಕಾರ್ಯಗತಗೊಳ್ಳುವ ಮುನ್ನವೇ ನಾವು ಸ್ಟಾಕ್ ಪಾಯಿಂಟರ್ ಅನ್ನು ಹೊಂದಿದ್ದೇವೆ ಅದು ಗ್ಯಾಜೆಟ್ 2 ರ ವಿಳಾಸವನ್ನು ಸೂಚಿಸುತ್ತದೆ ಆದ್ದರಿಂದ ರಿಟರ್ನ್ ಸೂಚನೆಯು G1 ನ ಭಾಗವಾಗಿ ಕಾರ್ಯಗತಗೊಳಿಸಿದಾಗ ಮೊದಲಿನಂತೆ ಏನಾಗುತ್ತದೆ ಈ ಸಂದರ್ಭದಲ್ಲಿ ಇರುವ ಸ್ಟಾಕ್ ಪಾಯಿಂಟರ್ G2 ವಿಳಾಸವನ್ನು ಪ್ರೋಗ್ರಾಂ ಕೌಂಟರ್ಗೆ ಲೋಡ್ ಮಾಡಲಾಗಿದೆ ಅಟಾಮಿಕ್ ಸ್ಟಾಕ್ ಪಾಯಿಂಟರ್ ಅನ್ನು 4 ರಿಂದ ಹೆಚ್ಚಿಸಲಾಗಿದೆ ಮತ್ತು G3 ನ ವಿಳಾಸಕ್ಕೆ ಸೂಚಿಸಲಾಗುತ್ತದೆ ಈಗ ಪ್ರೋಗ್ರಾಮ್ ಕೌಂಟರ್ G2 ನ ವಿಳಾಸವನ್ನು ಸೂಚಿಸುತ್ತಿರುವುದರಿಂದ ನಾವು G2 ಅನ್ನು ಕಾರ್ಯಗತಗೊಳಿಸುತ್ತಿದ್ದೇವೆ ಅದು return ನಂತರ mov byte ಸೂಚನೆಯಾಗಿದೆ ರಿಟರ್ನ್ ಕಾರ್ಯಗತಗೊಳಿಸುವಾಗ ನಾವು ಹಿಂದಿನ ಗ್ಯಾಜೆಟ್ನಲ್ಲಿ ನೋಡಿದಂತೆ ನಾವು G3 ನ ವಿಳಾಸವನ್ನು ಪ್ರೋಗ್ರಾಂ ಕೌಂಟರ್ಗೆ ತೆಗೆದುಕೊಂಡಿದ್ದೇವೆ ಮತ್ತು ಆದ್ದರಿಂದ ಪ್ರೊಸೆಸರ್ mov byte 0 to the offset of esic ಒಳಗೊಂಡಿರುವ G3 ಸೂಚನೆಗಳನ್ನು ಕಾರ್ಯಗತಗೊಳಿಸುತ್ತದೆ ಅಂತೆಯೇ G3 ನಲ್ಲಿ ರಿಟರ್ನ್ ಸೂಚನೆ ಇದ್ದಾಗ ಅದು G4 ಅನ್ನು ಕಾರ್ಯಗತಗೊಳಿಸಲು ಕಾರಣವಾಗುತ್ತದೆ ಈ ರೀತಿಯಾಗಿ ಗ್ಯಾಜೆಟ್ಗಳ ವಿಳಾಸವನ್ನು ಸ್ಟಾಕ್ನಲ್ಲಿ ಸೂಕ್ತವಾಗಿ ಇರಿಸುವ ಮೂಲಕ ನಾವು ವಿಭಿನ್ನ ಗ್ಯಾಜೆಟ್ಗಳನ್ನು ಕಾರ್ಯಗತಗೊಳಿಸಬಹುದು ಮತ್ತು ಆದ್ದರಿಂದ ನಾವು ಒಂದು ಗುರಿ ಪೇಲೋಡ್ ಸಾಧಿಸಬೇಕಾದ ಸೂಚನೆಗಳ ಅನುಕ್ರಮವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ರಿಟರ್ನ್ ಟು ಲಿಬಿಸಿ ದಾಳಿಗಿಂತ ಭಿನ್ನವಾಗಿ ನಮ್ಮ ದಾಳಿಯನ್ನು ಆರೋಹಿಸಲು ಮತ್ತು ಎಸ್ಎಕ್ಯುಷನ್ ಅಡ್ಡಿಪಡಿಸಲು ನಾವು Libc ಲೈಬ್ರರಿಯಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ಅವಲಂಬಿಸುತ್ತಿಲ್ಲ ಎಂಬುದನ್ನು ಗಮನಿಸಿ ಬದಲಾಗಿ ನಾವು ಗ್ಯಾಜೆಟ್ಗಳು ಎಂದು ಕರೆಯುವ ಕೋಡ್ಗಳ ಸಣ್ಣ ತುಣುಕುಗಳನ್ನು ಅವಲಂಬಿಸಿರುತ್ತೇವೆ ಮತ್ತು ಈ ವಿವಿಧ ಗ್ಯಾಜೆಟ್ಗಳು ಕಾರ್ಯಗತಗೊಳ್ಳುವ ರೀತಿಯಲ್ಲಿ ನಾವು ಸ್ಟಾಕ್ ವಿಷಯಗಳನ್ನು ರಚಿಸುತ್ತಿದ್ದೇವೆ ಮತ್ತು ಗುರಿ ಪೇಲೋಡ್ ಸೂಚನೆಗಳ ಅನುಕ್ರಮವನ್ನು ಪಡೆಯುವಂತೆಯೇ ಅದೇ ಪರಿಣಾಮವನ್ನು ನೀಡಲು ಸಾಧ್ಯವಾಗುತ್ತದೆ ಮತ್ತು ಅದನ್ನು ಕಾರ್ಯಗತಗೊಳಿಸಲಾಗಿದೆ ಆದ್ದರಿಂದ ನಾವು ಮುಂದೆ ನೋಡುವುದು ನಮ್ಮ ಲೈಬ್ರರಿಯಲ್ಲಿ ಇಂತಹ ಗ್ಯಾಜೆಟ್ಗಳನ್ನು ನಾವು ಹೇಗೆ ಕಂಡುಕೊಳ್ಳುತ್ತೇವೆ Libc ಗ್ರಂಥಾಲಯದ ಸ್ಟಾಟಿಕ್ ವಿಶ್ಲೇಷಣೆಯ ಮೂಲಕ ಅದರ ಬಗ್ಗೆ ಹೋಗುವ ಮಾರ್ಗವಾಗಿದೆ ಹಾಗಾಗಿ Libc ಲೈಬ್ರರಿ ಹೊಂದಿರುವ ಎಲ್ಲಾ ಗ್ಯಾಜೆಟ್ಗಳನ್ನು ನಾವು ಕಂಡುಹಿಡಿಯಬೇಕು ನಮಗೆ ತಿಳಿದಿರುವಂತೆ ಗ್ಯಾಜೆಟ್ ಉಪಯುಕ್ತ ಸೂಚನೆಗಳ ಅನುಕ್ರಮವಾಗಿದ್ದು ಅದು ರಿಟರ್ನ್ ಸೂಚನೆಯೊಂದಿಗೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಈ ರಿಟರ್ನ್ ಸೂಚನೆಯ ಆಯ್ಕೆ ಕೋಡ್ ಈ ಸಂಖ್ಯೆಗಳು 0x0XC3 ಆದ್ದರಿಂದ ನಾವು ಮಾಡಬೇಕಾಗಿರುವುದು ಆಪ್ಟ್ ಕೋಡ್ 0x0XC3 ನೊಂದಿಗೆ ಕೊನೆಗೊಳ್ಳುವ ಗ್ಯಾಜೆಟ್ಗಳನ್ನು ಗುರುತಿಸುವುದು ನಾವು ಗ್ಯಾಜೆಟ್ಗಳನ್ನು ಕಂಡುಕೊಳ್ಳುವ ವಿಧಾನವೆಂದರೆ Libc ಗ್ರಂಥಾಲಯವನ್ನು ಸ್ಥಿರವಾಗಿ ವಿಶ್ಲೇಷಿಸುವುದು ಆದ್ದರಿಂದ ನಾವು ಗ್ರಂಥಾಲಯವನ್ನು ಬೈನರಿ ಮೋಡ್ನಲ್ಲಿ ತೆರೆಯುತ್ತೇವೆ ಮತ್ತು ನಾವು 0x0XC3 ಸೂಚನೆಗಳನ್ನು ಪಡೆಯುವವರೆಗೆ ಬೈಟ್ ಮೂಲಕ ಲೈಬ್ರರಿ ಬೈಟ್ ಅನ್ನು ಸ್ಕ್ಯಾನ್ ಮಾಡಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಇಲ್ಲಿ ಉದಾಹರಣೆಗಾಗಿ ನಾವು ಇಲ್ಲಿ ಪಡೆಯುವ ಮೊದಲ 0x0XC3 ಇದು ಈಗ ನಾವು ಈ 0x0XC3 ರಿಟರ್ನ್ ಸೂಚನೆಗೆ ಅನುರೂಪವಾಗಿದೆ ಎಂದು ಊಹಿಸುತ್ತೇವೆ ಮತ್ತು ಒಮ್ಮೆ ನಾವು ಈ 0xC3 ಸೂಚನೆಯನ್ನು ಕಂಡುಕೊಂಡರೆ ಅದರಿಂದ ಗ್ಯಾಜೆಟ್ಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇದನ್ನು ಮಾಡಲು ನಾವು ಹಿಂದಿನ ಬೈಟ್ ಮೌಲ್ಯಗಳನ್ನು ನೋಡುತ್ತೇವೆ ಮತ್ತು ಉಪಯುಕ್ತ ಸೂಚನೆಗಳನ್ನು ರೂಪಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನೀವು ಒಂದು ಉಪಯುಕ್ತ ಸೂಚನೆಯನ್ನು ರೂಪಿಸಲು ಸಾಧ್ಯವಾದರೆ ನಾವು 0xC3 ಅನ್ನು ಒಂದು ಮೂಲವಾಗಿ ಮತ್ತು ಆ ಸೂಚನೆಯೊಂದಿಗೆ ಉಪಯುಕ್ತವಾದ ಸೂಚನೆಗಳನ್ನು ಹೊಂದಿರುವ ಒಂದು ಮರವನ್ನು ರಚಿಸುತ್ತೇವೆ ಆದ್ದರಿಂದ ಪೂರ್ವನಿರ್ಧರಿತ ಉದ್ದ W ಸಾಧಿಸುವವರೆಗೆ ನಾವು ಹಿಂದಕ್ಕೆ ಹೋಗುತ್ತಲೇ ಇರುತ್ತೇವೆ ಇದು ಒಂದು ವಿಶಿಷ್ಟವಾದ Libc ಫೈಲ್ನಲ್ಲಿ ಗ್ಯಾಜೆಟ್ನಲ್ಲಿನ ಗರಿಷ್ಠ ಸಂಖ್ಯೆಯ ಸೂಚನೆಗಳು ಇದು ಸುಮಾರು 1 MB ಗಾತ್ರದಲ್ಲಿದೆ ನಾವು 15000 ಕ್ಕೂ ಹೆಚ್ಚು ವಿಭಿನ್ನ ಗ್ಯಾಜೆಟ್ಗಳನ್ನು ಕಂಡುಕೊಂಡಿದ್ದೇವೆ ಈಗ ನಾವು ಪೇಲೋಡ್ ಅನ್ನು ನಿರ್ಮಿಸಲು ಬಯಸಿದಾಗಲೆಲ್ಲಾ ನಾವು ಈ 15000 ರಿಂದ ಸೂಕ್ತವಾದ ಗ್ಯಾಜೆಟ್ಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ ಇದರಿಂದ ನಮ್ಮ ಗುರಿ ಪೇಲೋಡ್ ಎಕ್ಸಿಕ್ಯೂಶನ್ ಅನ್ನು ಸಾಧಿಸಬಹುದು ಈಗ ಗ್ಯಾಜೆಟ್ಗಳನ್ನು ಕಂಡುಹಿಡಿಯಲು ಎರಡು ಮಾರ್ಗಗಳಿವೆ ಒಂದನ್ನು ಉದ್ದೇಶಿತ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದು ಉದ್ದೇಶಿತವಲ್ಲದ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಉದಾಹರಣೆಯ ಸಹಾಯವನ್ನು ತೆಗೆದುಕೊಳ್ಳುವ ಮೂಲಕ ನಾವು ಇದನ್ನು ನೋಡೋಣ Libc ಫೈಲ್ ಅನ್ನು ಸ್ಕ್ಯಾನ್ ಮಾಡುವಾಗ ಹೇಳೋಣ ಮೇಲಿನ ಸ್ಲೈಡ್ನಲ್ಲಿ ತೋರಿಸಿರುವಂತೆ ನಾವು ಬೈಟ್ ಮೌಲ್ಯಗಳ ಅನುಕ್ರಮವನ್ನು ಕಂಡುಕೊಂಡಿದ್ದೇವೆ ಆದ್ದರಿಂದ ಈ ಬೈಟ್ ಮೌಲ್ಯಗಳನ್ನು ನಾವು ಹೇಗೆ ಅರ್ಥೈಸಿಕೊಳ್ಳುತ್ತೇವೆ ಎಂಬುದರ ಆಧಾರದ ಮೇಲೆ ನಾವು ವಿಭಿನ್ನ ಸೂಚನೆಗಳನ್ನು ಪಡೆಯಬಹುದು ಉದಾಹರಣೆಗೆ ನಾವು F7 ರಿಂದ ಆರಂಭವಾಗುವ ಈ ಬೈಟ್ ಮೌಲ್ಯಗಳನ್ನು ಅರ್ಥೈಸಲು ಆರಂಭಿಸುತ್ತೇವೆ ಎಂದು ಭಾವಿಸೋಣ ನಂತರ ನಾವು ಉಪಯುಕ್ತವಾದ ಸೂಚನೆಯನ್ನು ಕಾಣಬಹುದು F7 C7 07 00 00 00 ಇದು ಪ್ರೊಸೆಸರ್ನಿಂದ ಪರೀಕ್ಷೆ 7 edi ಉಳಿದ ಭಾಗ 0f 95 45 0xC3 ಅನ್ನು ಇತರ ಸೂಚನಾ ಸೆಟನ್ಜ್ಬಿಗೆ ಅರ್ಥೈಸಲಾಗುತ್ತದೆ ಆದಾಗ್ಯೂ ಇದು ಕಂಪೈಲರ್ ಮಾಡಲು ಉದ್ದೇಶಿಸಿರುವುದನ್ನು ನಾವು ನೋಡುತ್ತೇವೆ ಮತ್ತು ಆದ್ದರಿಂದ ನಾವು ಇದನ್ನು ಉದ್ದೇಶಿತ ಸೂಚನೆಗಳೆಂದು ಕರೆಯುತ್ತೇವೆ ಆದ್ದರಿಂದ ಈ ಸೂಚನೆಗಳು ಕನಿಷ್ಠ ಈ ಎರಡು ಸೂಚನೆಗಳು ಗ್ಯಾಜೆಟ್ ಅನ್ನು ರೂಪಿಸುವುದಿಲ್ಲ ಎಂಬುದನ್ನು ಗಮನಿಸಿ ಈಗ ನಾವು ನಮ್ಮ ವಿಶ್ಲೇಷಣೆಯನ್ನು 1 ಬೈಟ್ನಿಂದ ಸರಿದೂಗಿಸಿದರೆ ಮತ್ತು F7 ರಿಂದ ಆರಂಭಿಸುವ ಬದಲು ನಾವು C7 ರಿಂದ ಆರಂಭಿಸುತ್ತೇವೆ ಎಂದು ಹೇಳಿದರೆ ನಾವು ಬೇರೆ ಬೇರೆ ಸೂಚನೆಗಳನ್ನು ಪಡೆಯುತ್ತೇವೆ ಈಗ ನಾವು C7 ನಿಂದ ಅರ್ಥೈಸಲು ಆರಂಭಿಸುತ್ತೇವೆ ಎಂದು ಹೇಳೋಣ ನಂತರ ಬೈಟ್ C7 07 00 00 00 0F ಅನುಕ್ರಮವನ್ನು ಈ movl ಸೂಚನೆಗೆ ಅರ್ಥೈಸಲಾಗುತ್ತದೆ ಆದರೆ ಬೈಟ್ಗಳು 95 45 ಮತ್ತು C3 ಅನ್ನು XCHG ಹೆಚ್ಚಳ ಮತ್ತು ರಿಟರ್ನ್ ಸೂಚನೆಗಳು ಎಂದು ಅರ್ಥೈಸಲಾಗುತ್ತದೆ ಹೀಗಾಗಿ ಇದು ಮಾನ್ಯವಾದ ಗ್ಯಾಜೆಟ್ ಎಂದು ನಾವು ಕಂಡುಕೊಳ್ಳುತ್ತೇವೆ ಈ ಸೂಚನೆಗಳನ್ನು ಕಂಪೈಲರ್ ಉದ್ದೇಶಿಸಿಲ್ಲವಾದರೂ ನಾವು ಈ ಸೂಚನೆಗಳನ್ನು ಸಂಶ್ಲೇಷಿಸಲು ಸಾಧ್ಯವಿದೆ ಮತ್ತು ಆದ್ದರಿಂದ ನಾವು ಸೂಚನೆಗಳನ್ನು ವಿಶ್ಲೇಷಿಸುವ ಸ್ಥಳದಿಂದ ಆಫ್ಸೆಟ್ ಅನ್ನು ಬದಲಾಯಿಸುವ ಮೂಲಕ ಈ ಗ್ಯಾಜೆಟ್ ಅನ್ನು ವಿಶ್ಲೇಷಿಸಬಹುದು ಆದ್ದರಿಂದ ಈ ರೀತಿಯಾಗಿ ನಾವು ವಿವಿಧ ರೀತಿಯ ಗ್ಯಾಜೆಟ್ಗಳ ವೈವಿಧ್ಯಮಯ ಸೆಟ್ ಅನ್ನು ಪಡೆಯಬಹುದು ವಾಸ್ತವವಾಗಿ X86 ಪ್ಲಾಟ್ಫಾರ್ಮ್ಗಳಿಗೆ ಹೆಚ್ಚಿನ ಸಂಖ್ಯೆಯ ಸೂಚನೆಗಳನ್ನು ಬೆಂಬಲಿಸುವ ಕಾರಣದಿಂದಾಗಿ ಕಂಡುಬರುವ ಗ್ಯಾಜೆಟ್ಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ ಮತ್ತೊಂದೆಡೆ ARM ಅಥವಾ RISC V ನಂತಹ RISC ಪ್ರೊಸೆಸರ್ಗಾಗಿ ನಾವು ಕಂಡುಕೊಳ್ಳುವ ಗ್ಯಾಜೆಟ್ಗಳ ಸಂಖ್ಯೆಯು ತುಂಬಾ ಕಡಿಮೆಯಾಗಿದೆ ಹೀಗಾಗಿ X86 ನಂತಹ CISC ಆಧಾರಿತ ಪ್ರೊಸೆಸರ್ಗಳು ಇದಾಗಿದೆ CISC ಆಧಾರಿತ ಪ್ರೊಸೆಸರ್ಗಳು ROP ದಾಳಿಗೆ ಹೆಚ್ಚು ಒಳಗಾಗುತ್ತವೆ ನಂತರ RISC ಪ್ರೊಸೆಸರ್ಗಳಾದ ARM ಅಥವಾ OpenRISC ಅಥವಾ RISC V ಗಳು ದಾಳಿಗೆ ಒಳಗಾಗುತ್ತವೆ ಆದ್ದರಿಂದ ನಾವು ಗ್ಯಾಜೆಟ್ಗಳ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾವು ಕೆಲವು ಡೇಟಾವನ್ನು ರಿಜಿಸ್ಟರ್ edx ಗೆ ಸರಿಸಲು ಬಯಸುವ ಸರಳವಾದ ಒಂದನ್ನು ಆರಂಭಿಸೋಣ ಆದ್ದರಿಂದ ಈ ಉದಾಹರಣೆಯಲ್ಲಿ ನಾವು "deadbeef" ಅನ್ನು ರಿಜಿಸ್ಟರ್ edx ಗೆ ಸರಿಸಲು ಬಯಸುತ್ತೇವೆ ಎಂದು ಹೇಳೋಣ ಈ ಉದ್ದೇಶಕ್ಕಾಗಿ ನಾವು ಬಳಸುವ ಗ್ಯಾಜೆಟ್ ಎರಡು ಸೂಚನೆಗಳನ್ನು ಒಳಗೊಂಡಿದೆ pop edx ನಂತರ return ಈಗ ಸ್ಟಾಕ್ ಪಾಯಿಂಟರ್ ಈ ನಿರ್ದಿಷ್ಟ ಗ್ಯಾಜೆಟ್ ವಿಳಾಸವನ್ನು ಹೊಂದಿರುವ ಸ್ಟಾಕ್ನಲ್ಲಿರುವ ಸ್ಥಳವನ್ನು ಸೂಚಿಸುತ್ತಿದೆ ಎಂದು ಹೇಳೋಣ ಈಗ ಫಂಕ್ಷನ್ ಅಥವಾ ಗ್ಯಾಜೆಟ್ ಅನ್ನು ಕಾರ್ಯಗತಗೊಳಿಸಿದಾಗ ರಿಟರ್ನ್ ಸೂಚನೆಯನ್ನು ಕಾರ್ಯಗತಗೊಳಿಸಿದಾಗ ನಾವು ಹೇಳಿದಂತೆ ಎರಡು ವಿಷಯಗಳು ಸಂಭವಿಸುತ್ತವೆ ಮೊದಲಿಗೆ ಸ್ಟಾಕ್ ಪಾಯಿಂಟರ್ನಿಂದ ಸೂಚಿಸಲಾದ ಸ್ಟಾಕ್ನ ವಿಷಯಗಳು ಈ ಸಂದರ್ಭದಲ್ಲಿ ಗ್ಯಾಜೆಟ್ ವಿಳಾಸವಾಗಿದೆ ಈ ವಿಷಯಗಳನ್ನು ಪ್ರೋಗ್ರಾಂ ಕೌಂಟರ್ಗೆ ವರ್ಗಾಯಿಸಲಾಗುತ್ತದೆ ಅದೇ ಸಮಯದಲ್ಲಿ ಸ್ಟಾಕ್ ಪಾಯಿಂಟರ್ 4 ರಿಂದ ಹೆಚ್ಚಾಗುತ್ತದೆ ಮತ್ತು ""deadbeef""ನ ಸ್ಥಳವನ್ನು ಒಳಗೊಂಡಿರುತ್ತದೆ ಈಗ ಪ್ರೋಗ್ರಾಂ ಕೌಂಟರ್ ಈ ನಿರ್ದಿಷ್ಟ ಗ್ಯಾಜೆಟ್ ಅನ್ನು ಸೂಚಿಸುತ್ತಿರುವುದರಿಂದ ನಾವು ಪಾಪ್ ಸೂಚನೆಯನ್ನು ಕಾರ್ಯಗತಗೊಳಿಸುತ್ತೇವೆ ಈಗ ಪಾಪ್ ಸೂಚನೆಯು ಸ್ಟಾಕ್ ಪಾಯಿಂಟರ್ನ ಪ್ರಸ್ತುತ ವಿಷಯಗಳನ್ನು ತೆಗೆದುಕೊಳ್ಳುತ್ತದೆ ಅದು "deadbeef" ಮತ್ತು ಈ ವಿಷಯಗಳನ್ನು edx ರಿಜಿಸ್ಟರ್ಗೆ ಲೋಡ್ ಮಾಡಿ ಏಕಕಾಲದಲ್ಲಿ ಸ್ಟಾಕ್ ಪಾಯಿಂಟರ್ ಅನ್ನು 4 ಬೈಟ್ಗಳಿಂದ ಹೆಚ್ಚಿಸಲಾಗಿದೆ ಆದ್ದರಿಂದ ರಿಟರ್ನ್ ಸಮಯದಲ್ಲಿ ಸ್ಟಾಕ್ ಪಾಯಿಂಟರ್ "deadbeef" ಸ್ಥಳದ ಮೇಲೆ 4 ಬೈಟ್ಗಳನ್ನು ತೋರಿಸುತ್ತದೆ ಈಗ ನಾವು G1 ಮತ್ತು G2 ಎಂಬ ಎರಡು ಗ್ಯಾಜೆಟ್ಗಳನ್ನು ಬಳಸಿಕೊಂಡು eax ರಿಜಿಸ್ಟರ್ನಲ್ಲಿ ಅನಿಯಂತ್ರಿತ ಡೇಟಾವನ್ನು ಲೋಡ್ ಮಾಡಲು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಗ್ಯಾಜೆಟ್ G1 ಪಾಪ್ edx ನ ಹಿಂದಿನಂತೆಯೇ ಹಿಂತಿರುಗಿದ ನಂತರ ಗ್ಯಾಜೆಟ್ G2 ಈ ಸೂಚನೆಯನ್ನು ಒಳಗೊಂಡಿರುತ್ತದೆ ಅಲ್ಲಿ edx64 ಬೈಟ್ಗಳ ವಿಷಯಗಳಿಂದ ಸೂಚಿಸಲಾದ ಮೆಮೊರಿ ಸ್ಥಳದ ವಿಷಯಗಳನ್ನು eax ರಿಜಿಸ್ಟರ್ಗೆ ಸರಿಸಲಾಗುತ್ತದೆ ಆದ್ದರಿಂದ ನಾವು ಈ ಎರಡು ಗ್ಯಾಜೆಟ್ಗಳನ್ನು ಹೇಗೆ ಜೋಡಿಸಬಹುದು ಎಂಬುದನ್ನು ನೋಡೋಣ ಇದರಿಂದ ನಾವು ಅನಿಯಂತ್ರಿತ ಡೇಟಾವನ್ನು eax ರಿಜಿಸ್ಟರ್ಗೆ ಪಡೆಯಬಹುದು ಇದರಿಂದ ಸ್ಟಾಕ್ ಈ ರೀತಿ ಕಾಣುತ್ತದೆ ಮೊದಲ ಗ್ಯಾಜೆಟ್ G1 ಈ ಸೂಚನಾ ಪಾಪ್ ಅನ್ನು ಹೊಂದಿದೆ ಮತ್ತು ನಂತರ ರಿಟರ್ನ್ ಬರುತ್ತದೆ ಎರಡನೇ ಗ್ಯಾಜೆಟ್ G2 ಒಂದು mov ಸೂಚನೆಯನ್ನು ಹೊಂದಿದೆ ಮತ್ತು ನಂತರ ಹಿಂತಿರುಗುತ್ತದೆ Mov ಸೂಚನೆಯು edx ರಿಜಿಸ್ಟರ್64 ಬೈಟ್ಗಳ ವಿಷಯಗಳನ್ನು eax ರಿಜಿಸ್ಟರ್ಗೆ ಸರಿಸುತ್ತದೆ ಇದನ್ನು ಸಾಧಿಸಲು ನಾವು ಅನಿಯಂತ್ರಿತ ಡೇಟಾವನ್ನು eax ರಿಜಿಸ್ಟರ್ಗೆ ಲೋಡ್ ಮಾಡಲು ಬಯಸುತ್ತೇವೆ ನಾವು ನಮ್ಮ ಸ್ಟಾಕ್ಗಳನ್ನು ರಚಿಸಬೇಕಾಗಿದೆ ಅದು ಈ ರೀತಿ ಕಾಣುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಒಂದು ನಿರ್ದಿಷ್ಟ ವಿಳಾಸ64 ಬೈಟ್ಗಳಲ್ಲಿ ನಾವು eax ರಿಜಿಸ್ಟರ್ಗೆ ಹೋಗಲು ಅಗತ್ಯವಾದ ಡೇಟಾವನ್ನು ಹಾಕುತ್ತೇವೆ ನಂತರ ನಾವು ಈ ನಿರ್ದಿಷ್ಟ ರೂಪದಲ್ಲಿ ಗ್ಯಾಜೆಟ್ಗಳನ್ನು ವ್ಯವಸ್ಥೆಗೊಳಿಸುತ್ತೇವೆ ಸ್ಟಾಕ್ ಪಾಯಿಂಟರ್ ಆರಂಭದಲ್ಲಿ G1 ಗೆ ಸೂಚಿಸುತ್ತಿದೆ ನಂತರ ನಾವು ಇದನ್ನು ಹೊಂದಿದ್ದೇವೆ ಇಲ್ಲಿ ವಿಳಾಸ ಮತ್ತು ನಂತರ ನಾವು ಗ್ಯಾಜೆಟ್ 2 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಮ್ಮ ಕೆಲಸವನ್ನು ಸಾಧಿಸಲು ಈ ಎರಡು ಗ್ಯಾಜೆಟ್ಗಳು ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ ಎಂಬುದನ್ನು ನೋಡೋಣ ಆದ್ದರಿಂದ ಮೊದಲು G1 ಕಾರ್ಯಗತಗೊಳಿಸುವಾಗ ಸ್ಟಾಕ್ ಪಾಯಿಂಟರ್ ಅನ್ನು ಹೆಚ್ಚಿಸಲಾಗಿದೆ ಮತ್ತು edx ರಿಜಿಸ್ಟರ್ನ ವಿಷಯಗಳು ವಿಳಾಸವಾಗಿರುತ್ತವೆ ಪಾಪ್ ಕಾರ್ಯಗತಗೊಂಡ ನಂತರ ಸ್ಟಾಕ್ ಪಾಯಿಂಟರ್ G2 ಅನ್ನು ತೋರಿಸುತ್ತದೆ ಗ್ಯಾಜೆಟ್ G2 ಕಾರ್ಯಗತಗೊಳಿಸಿದಾಗ ಇದು ಮೂಲಭೂತವಾಗಿ ವಿಳಾಸವಾಗಿರುವ edx ರಿಜಿಸ್ಟರ್ನ ವಿಷಯಗಳನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ 64 ಬೈಟ್ಗಳನ್ನು ಸೇರಿಸಿ ಮತ್ತು ಈ ಸ್ಥಳದ ವಿಷಯಗಳನ್ನು "deadbeef" ಆಗಿದ್ದು ನಂತರ ಸ್ಟಾಕ್ ಪಾಯಿಂಟರ್ ಅನ್ನು ಹಿಂದಿರುಗಿಸುವ ಸಮಯದಲ್ಲಿ eax ರಿಜಿಸ್ಟರ್ಗೆ ಲೋಡ್ ಮಾಡಲಾಗುತ್ತದೆ ಇಲ್ಲಿ ಈ ಕೆಳಗಿನಂತೆ ಸೂಚಿಸುತ್ತಿದೆ ಈಗ ನಾವು eax ರಿಜಿಸ್ಟರ್ನಲ್ಲಿರುವ ಡೇಟಾವನ್ನು ಸ್ಟಾಕ್ನಲ್ಲಿ ಕೆಲವು ಸ್ಥಳದಲ್ಲಿ ಸಂಗ್ರಹಿಸುವ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತೊಮ್ಮೆ ಸಂಪೂರ್ಣ Libc ಮೂಲಕ ಪಾರ್ಸ್ ಮಾಡಿದ ನಂತರ ನಮಗೆ ಉಪಯುಕ್ತವಾದ ಎರಡು ಗ್ಯಾಜೆಟ್ಗಳನ್ನು ನಾವು ಕಂಡುಕೊಂಡೆವು ಮೊದಲ ಗ್ಯಾಜೆಟ್ ಪಾಪ್ ಮತ್ತು ರಿಟರ್ನ್ ಸೂಚನೆಯನ್ನು ಒಳಗೊಂಡಿರುವ ಮೊದಲು ನಾವು ನೋಡಿದಂತೆಯೇ ಇರುತ್ತದೆ ಆದರೆ ಎರಡನೇ ಗ್ಯಾಜೆಟ್ನಲ್ಲಿ eax ರಿಜಿಸ್ಟರ್ನ ವಿಷಯಗಳನ್ನು edx24 ಗೆ ಸ್ಥಳಾಂತರಿಸಲಾಗುತ್ತದೆ ಈ ನಿರ್ದಿಷ್ಟ ಸ೦ಗ್ರಹ ವನ್ನು ಸಾಧಿಸಲು ನಾವು ಸ್ಟಾಕ್ ಅನ್ನು ಈ ಕೆಳಗಿನಂತೆ ಜೋಡಿಸುತ್ತೇವೆ ಆದ್ದರಿಂದ ನಮ್ಮಲ್ಲಿ ಗ್ಯಾಜೆಟ್ ವಿಳಾಸ 1 ಇದೆ ನಂತರ 0 ಗ್ಯಾಜೆಟ್ ವಿಳಾಸ 2 ಈಗ ಈ ಎರಡು ಗ್ಯಾಜೆಟ್ಗಳು ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ ಎಂಬುದನ್ನು ನೋಡೋಣ ಆದ್ದರಿಂದ ಸ್ಟಾಕ್ ಪಾಯಿಂಟರ್ ಗ್ಯಾಜೆಟ್ ವಿಳಾಸ 1 ಕ್ಕೆ ಸೂಚಿಸಿದಾಗ ಅದು ಈ ಗ್ಯಾಜೆಟ್ ಕಾರ್ಯಗತಗೊಳ್ಳಲು ಕಾರಣವಾಗುತ್ತದೆ ಮತ್ತು ಇದರಲ್ಲಿ ನಿರ್ದಿಷ್ಟ ಸಮಯ ಸ್ಟಾಕ್ ಪಾಯಿಂಟರ್ ಈ ಸ್ಥಳಕ್ಕೆ ಸೂಚಿಸುತ್ತಿದೆ ಹೀಗಾಗಿ edx ಅನ್ನು 0 ಮೌಲ್ಯದೊಂದಿಗೆ ಲೋಡ್ ಮಾಡಲಾಗಿದೆ ಮತ್ತು ಪಾಪ್ ಸಮಯದಲ್ಲಿ ಸ್ಟಾಕ್ ಪಾಯಿಂಟರ್ ಅನ್ನು ಗ್ಯಾಜೆಟ್ ವಿಳಾಸ 2 ಕ್ಕೆ ಸೂಚಿಸಲು ಹೆಚ್ಚಿಸಲಾಗಿದೆ ಈಗ G2 ಅನ್ನು ಕಾರ್ಯಗತಗೊಳಿಸಿದಾಗ edx ನ ವಿಷಯಗಳು 024 ಬೈಟ್ಗಳು G2 ಕಾರ್ಯಗತಗೊಂಡಾಗ ಇಲ್ಲಿ ಮುಗಿಯುತ್ತದೆ eax ರಿಜಿಸ್ಟರ್ನ ವಿಷಯಗಳನ್ನು edx24 ಬೈಟ್ಗಳಿಂದ ಸೂಚಿಸಿದ ಸ್ಥಳದಲ್ಲಿ ಸಂಗ್ರಹಿಸಲಾಗುತ್ತದೆ ಈ G1 ಅನ್ನು ಕಾರ್ಯಗತಗೊಳಿಸುವುದರಿಂದ ಈಗ edx 0 ಮೌಲ್ಯವನ್ನು ಹೊಂದಿದೆ ಆದ್ದರಿಂದ eax ನ ವಿಷಯಗಳನ್ನು ಈ ನಿರ್ದಿಷ್ಟ ಸ್ಥಳದಲ್ಲಿ ಈ ಕೆಳಗಿನಂತೆ ಸಂಗ್ರಹಿಸಲಾಗುತ್ತದೆ ಈಗ ನಾವು ಒಂದು ಗ್ಯಾಜೆಟ್ನ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದು ಸಂಪೂರ್ಣ Libc ಫೈಲ್ ಅನ್ನು ಪಾರ್ಸ್ ಮಾಡಿದ ನಂತರ ನಾವು ಕಂಡುಕೊಂಡ ಅತ್ಯುತ್ತಮ ಗ್ಯಾಜೆಟ್ ಅನ್ನು ಇಲ್ಲಿ ತೋರಿಸಿದಂತೆ ಕಾಣಬಹುದು ಆದ್ದರಿಂದ ಈ ಗ್ಯಾಜೆಟ್ ಏನು ಮಾಡಬೇಕೆಂದು ನಾವು ಬಯಸುತ್ತೇವೆಯೋ ಹಾಗಾಗಿ ಇದು edx ರಿಜಿಸ್ಟರ್ನಿಂದ ಸೂಚಿಸಲಾದ ಮೆಮೊರಿ ಸ್ಥಳದ ವಿಷಯಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಆ ವಿಷಯಗಳನ್ನು eax ರಿಜಿಸ್ಟರ್ಗೆ ಸೇರಿಸುತ್ತದೆ ಆದಾಗ್ಯೂ ಈ ಗ್ಯಾಜೆಟ್ನಲ್ಲಿ ಹೆಚ್ಚುವರಿ ಪುಶ್ edi ಸೂಚನೆಯೂ ಇದೆ ಈ ಪುಶ್ ಸೂಚನೆಯು ಇದೆಯೇ ಮೂಲಭೂತವಾಗಿ Libc ಫೈಲ್ ಮೂಲಕ ಪಾರ್ಸ್ ಮಾಡಿದ ನಂತರ ಇದು ನಮ್ಮ ಬಳಿ ಇದ್ದ ಏಕೈಕ ಗ್ಯಾಜೆಟ್ ಮತ್ತು ದುರದೃಷ್ಟವಶಾತ್ ನಮಗೆ ಈ ಹೆಚ್ಚುವರಿ ಪುಶ್ ಸೂಚನೆಯಿಂದಾಗಿ ನಮಗೆ ಸಂಕೀರ್ಣವಾದ ವಿಷಯಗಳಿವೆ ಈಗ ಈ ಪುಶ್ ಸೂಚನೆಯು ನಮಗೆ ವಿಷಯಗಳನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ ಮತ್ತು ಹೇಗೆ ಎಂದು ನೋಡೋಣ ಈಗ ನಾವು ನಮ್ಮ ಸ್ಟಾಕ್ ಅನ್ನು ಈ ರೀತಿ ಜೋಡಿಸಿದ್ದೇವೆ ಎಂದು ಭಾವಿಸೋಣ ನಮ್ಮಲ್ಲಿ GadgetAddr ಇದೆ ಅದು ಈ ಆಡ್ ವಿಷಯವನ್ನು ಸೂಚಿಸುತ್ತದೆ ಮತ್ತು ನಂತರ ನಾವು ಗ್ಯಾಜೆಟ್ ವಿಳಾಸ 2 ಅನ್ನು ಹೊಂದಿದ್ದೇವೆ ಅದು ಬೇರೆ ಕೆಲವು ಗ್ಯಾಜೆಟ್ಗಳನ್ನು ಸೂಚಿಸುತ್ತದೆ ಈಗ ಈ ನಿರ್ದಿಷ್ಟ ಗ್ಯಾಜೆಟ್ ಕಾರ್ಯಗತಗೊಳಿಸಿದಾಗ ನಮಗೆ ಬೇಕಾದಂತೆ ಇಲ್ಲಿ ಸೂಚಿಸುವ ಸ್ಟಾಕ್ ಪಾಯಿಂಟರ್ ಅನ್ನು ನಾವು ಹೊಂದಿದ್ದೇವೆ Eax ರಿಜಿಸ್ಟರ್ಗೆ ಸೇರಿಸಲು edx ರಿಜಿಸ್ಟರ್ ಸೂಚಿಸುವ ಮೆಮೊರಿ ಸ್ಥಳದ ವಿಷಯಗಳನ್ನು ನಾವು ಹೊಂದಿದ್ದೇವೆ ದುರದೃಷ್ಟವಶಾತ್ ಪುಶ್ ಸೂಚನೆಯು ಈಗ ಸ್ಟಾಕ್ನಲ್ಲಿರುವ ಈ ಗ್ಯಾಜೆಟ್ ವಿಳಾಸ 2 ರ ವಿಷಯಗಳನ್ನು ಮಾರ್ಪಡಿಸುತ್ತದೆ ಏಕೆಂದರೆ ನಮಗೆ ತಿಳಿದಿರುವಂತೆ ನಮಗೆ ಎರಡು ಸೂಚನೆಗಳಿವೆ ಅದು ಸ್ಟಾಕ್ ಪಾಯಿಂಟರ್ಗೆ ಅನುಗುಣವಾದ ಸ್ಟಾಕ್ನಲ್ಲಿ ರಿಜಿಸ್ಟರ್ನ ವಿಷಯಗಳನ್ನು ಬರೆಯುತ್ತದೆ ಮತ್ತು ಸ್ಟಾಕ್ ಪಾಯಿಂಟರ್ ಅನ್ನು 4 ಬೈಟ್ಗಳಿಗೆ ಹೆಚ್ಚಿಸುತ್ತದೆ ಆದ್ದರಿಂದ ಈಗ ನಾವು ಆಡ್ ಸೇರ್ಪಡೆ ಗ್ಯಾಜೆಟ್ ಸರಿಯಾಗಿ ಕೆಲಸ ಮಾಡುತ್ತಿರುವಾಗ ಸ್ಟಾಕ್ನಲ್ಲಿರುವ G2 ಪ್ರಸ್ತುತ ಕಾರ್ಯನಿರ್ವಹಿಸುವುದಿಲ್ಲ ಏಕೆಂದರೆ ಅದು ಭ್ರಷ್ಟಗೊಂಡಿದೆ ಆದ್ದರಿಂದ ಈ ನಿರ್ದಿಷ್ಟ ಸಮಸ್ಯೆಯ ಸುತ್ತ ಕೆಲಸ ಮಾಡಲು ನಮಗೆ ಒಂದು ಮಾರ್ಗ ಬೇಕು ಆದ್ದರಿಂದ ಇದನ್ನು ಮಾಡಲು ಒಂದು ಮಾರ್ಗವೆಂದರೆ Gadget Ret ಎಂದು ಕರೆಯಲ್ಪಡುವ ಮತ್ತೊಂದು ಗ್ಯಾಜೆಟ್ ಅನ್ನು ಪರಿಚಯಿಸುವ ಮೂಲಕ ಇದು ಕೇವಲ 0xC3 ಹೊಂದಿರುವ ಗ್ಯಾಜೆಟ್ ಅನ್ನು ಸೂಚಿಸುತ್ತದೆ ಆದ್ದರಿಂದ ಮೂಲಭೂತವಾಗಿ ನಮಗೆ ತಿಳಿದಿರುವಂತೆ 0xC3 ರಿಟರ್ನ್ ಸೂಚನೆಗೆ ಅನುರೂಪವಾಗಿದೆ ಈಗ ROP ಜಗತ್ತಿನಲ್ಲಿ ರಿಟರ್ನ್ ಸೂಚನೆಯು ಒಂದು ಸೂಚನೆಯ ಸೂಚನೆಯನ್ನು ಹೋಲುತ್ತದೆ ಅದು ಕೇವಲ ಏನನ್ನೂ ಮಾಡುವುದಿಲ್ಲ ಆದರೆ ಕೇವಲ ಸ್ಟಾಕ್ ಪಾಯಿಂಟರ್ ಅನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಈ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ಆರಂಭದಲ್ಲಿ G1 ಅನ್ನು ಸೂಚಿಸುವ ಸ್ಟಾಕ್ ಪಾಯಿಂಟರ್ ಅನ್ನು ಹೊಂದಿದ್ದೇವೆ ಮತ್ತು ಆದ್ದರಿಂದ ನಾವು ಬಳಸಿದ ಈ ಗ್ಯಾಜೆಟ್ ಅನ್ನು ಹೊಂದಿದ್ದೇವೆ ಅದು ಮೂಲಭೂತವಾಗಿ ಸ್ಟಾಕ್ನ ವಿಷಯಗಳನ್ನು ಈಡಿ ರಿಜಿಸ್ಟರ್ಗೆ ಪಾಪ್ಸ್ ಮಾಡುತ್ತದೆ ಆದ್ದರಿಂದ ಸ್ಟಾಕ್ ಈ ನಿರ್ದಿಷ್ಟ ಸಮಯದಲ್ಲಿ ಈ ಸ್ಥಳವನ್ನು ಸೂಚಿಸುತ್ತದೆ ಮತ್ತು ಆದ್ದರಿಂದ ಈ ನಿರ್ದಿಷ್ಟ ಗ್ಯಾಜೆಟ್ ರಿಟರ್ನ್ನ ವಿಳಾಸವನ್ನು edi ರಿಜಿಸ್ಟರ್ಗೆ ಲೋಡ್ ಮಾಡಲಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ನಮಗೆ ತಿಳಿದಿರುವಂತೆ ಪಾಪ್ ಈ ಸ್ಥಳವನ್ನು ಸೂಚಿಸಲು ಸ್ಟಾಕ್ ಪಾಯಿಂಟರ್ ಅನ್ನು ಹೆಚ್ಚಿಸುತ್ತದೆ ಈಗ ಈ ಸ್ಥಳದಲ್ಲಿ ನಾವು ಗ್ಯಾಜೆಟ್ ವಿಳಾಸ 2 ಅನ್ನು ಹೊಂದಿದ್ದೇವೆ ಅದು ನಮಗೆ ಬೇಕಾದಂತೆ ಮತ್ತು eax ರಿಜಿಸ್ಟರ್ಗೆ edx ಸೂಚಿಸಿದಂತೆ ಮೆಮೊರಿ ಮಾಡುತ್ತದೆ ಈಗ ಪುಶ್ ಸೂಚನೆಯು edi ಯ ವಿಷಯಗಳನ್ನು ಸ್ಟಾಕ್ಗೆ ತಳ್ಳುತ್ತದೆ ಈಗ ಹಿಂದಿನ ಗ್ಯಾಜೆಟ್ನಿಂದಾಗಿ ನಾವು ಮಾಡಿದ edi ಯ ವಿಷಯಗಳು ಈ ಗ್ಯಾಜೆಟ್ ರಿಟರ್ನ್ ಅನ್ನು ಒಳಗೊಂಡಿವೆ ಈ ಗ್ಯಾಜೆಟ್ ರಿಟರ್ನ್ ಮೂಲಭೂತವಾಗಿ ಈ ಗ್ಯಾಜೆಟ್ ಅನ್ನು ಕೇವಲ ಒಂದು ರಿಟರ್ನ್ ಅನ್ನು ಒಳಗೊಂಡಿರುತ್ತದೆ ಗ್ಯಾಜೆಟ್ ವಿಳಾಸ 3 ಕ್ಕೆ ಸೂಚಿಸಲು ಸ್ಟಾಕ್ ಪಾಯಿಂಟರ್ ಅನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಈ ರೀತಿಯಾಗಿ ನಾವು ಕಂಡುಕೊಂಡ ಆ ಗ್ಯಾಜೆಟ್ನಲ್ಲಿ ಈ ಹೆಚ್ಚುವರಿ ಪುಶ್ ಇರುವಲ್ಲಿ ನಮ್ಮ ಸಮಸ್ಯೆಯ ಸುತ್ತ ಕೆಲಸ ಮಾಡಲು ನಮಗೆ ಸಾಧ್ಯವಾಗಿದೆ ಈಗ ನಾವು ROP ನಲ್ಲಿ ಬೇಷರತ್ತಾದ ಶಾಖೆಗಳನ್ನು ಹೇಗೆ ಮಾಡಬಹುದು ಎಂಬುದನ್ನು ಪ್ರದರ್ಶಿಸುವ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವು ROP ನಲ್ಲಿ ಬೇಷರತ್ತಾದ ಶಾಖೆಯ ಅರ್ಥವೇನೆಂದರೆ ನಾವು ಸ್ಟಾಕ್ ಪಾಯಿಂಟರ್ ಅನ್ನು ಅದರ ಅನುಕ್ರಮ ಏರಿಕೆಗಳಿಂದ ಬದಲಾಯಿಸಲು ಬಯಸುತ್ತೇವೆ ಇದರಿಂದ ಗ್ಯಾಜೆಟ್ಗಳನ್ನು ಕೆಲವು ಅನಿಯಂತ್ರಿತ ಕ್ರಮದಲ್ಲಿ ಕಾರ್ಯಗತಗೊಳಿಸಬಹುದು ಅದೇ ಗ್ಯಾಜೆಟ್ ಅನ್ನು ಹೇಗೆ ಪದೇ ಪದೇ ಕಾರ್ಯಗತಗೊಳಿಸಬಹುದು ಎಂಬುದನ್ನು ತೋರಿಸುವ ಮೂಲಕ ನಾವು ಇದನ್ನು ಒಂದು ಲೂಪ್ ನಲ್ಲಿ ಪ್ರದರ್ಶಿಸುತ್ತೇವೆ ಆದ್ದರಿಂದ ಇದಕ್ಕಾಗಿ ನಾವು ಒಂದು ನಿರ್ದಿಷ್ಟ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಇದು pop ಸೂಚನೆಯನ್ನು ಒಳಗೊಂಡಿರುತ್ತದೆ ಇದು ಸ್ಟಾಕ್ ಪಾಯಿಂಟರ್ಗೆ ಒಂದು ಪಾಪ್ ಆಗಿದ್ದು ಅದನ್ನು ಹಿಂದಿರುಗಿಸುತ್ತದೆ ಈ ನಿರ್ದಿಷ್ಟ ಗ್ಯಾಜೆಟ್ ಯಾವಾಗ ಕಾರ್ಯಗತಗೊಳ್ಳುತ್ತಿದೆ ಎಂದು ನಮಗೆ ತಿಳಿದಿರುವಂತೆ ನಾವು ಇಲ್ಲಿ ಸ್ಟಾಕ್ ಪಾಯಿಂಟರ್ ಅನ್ನು ಪ್ರಸ್ತುತಪಡಿಸಿದ್ದೇವೆ ಮುಂದೆ ನಾವು ಈ ಸ್ಥಳವನ್ನು A ಎಂದು ನಿರ್ದಿಷ್ಟಪಡಿಸಿದ್ದೇವೆ ಮತ್ತು ಅದೇ ಸ್ಥಳ A ಈ ಮೆಮೊರಿ ಸ್ಥಳದಲ್ಲಿ ಇರುತ್ತದೆ ಎಂದು ನಾವು ಊಹಿಸುತ್ತೇವೆ ಆದ್ದರಿಂದ ಈ ಪಾಪ್ ಸೂಚನೆಯು ಏನು ಮಾಡುತ್ತದೆ ಎಂದರೆ ಅದು ಈ ಸಂದರ್ಭದಲ್ಲಿ A ನಲ್ಲಿ ಸ್ಟಾಕ್ ಪಾಯಿಂಟರ್ ಸೂಚಿಸಿದ ಸ್ಥಳದ ವಿಷಯಗಳನ್ನು ಪಾಪ್ ಮಾಡುತ್ತದೆ ಮತ್ತು ಈ ನಿರ್ದಿಷ್ಟ ವಿಷಯಗಳನ್ನು ಸ್ಟಾಕ್ ಪಾಯಿಂಟರ್ನಲ್ಲಿ ಸಂಗ್ರಹಿಸುತ್ತದೆ ಹೀಗಾಗಿ ಸ್ಟಾಕ್ ಪಾಯಿಂಟರ್ ಅನ್ನು ಈ A ಸ್ಥಳಕ್ಕೆ ಮರುಹೊಂದಿಸಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ಗ್ಯಾಜೆಟ್ ಅನ್ನು ಮರು ಕಾರ್ಯಗತಗೊಳಿಸಲಾಗುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಸ್ಟಾಕ್ ಪಾಯಿಂಟರ್ ಈ ಎರಡು ಸ್ಥಳಗಳ ನಡುವೆ ಅನಂತ ಲೂಪ್ನಲ್ಲಿ ನಿರಂತರವಾಗಿ ಚಲಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಈ ರೀತಿಯಲ್ಲಿ ನಾವು ನಮ್ಮ ROP ಕಾರ್ಯಕ್ರಮಗಳಲ್ಲಿ ಕುಣಿಕೆಗಳನ್ನು ರಚಿಸಲು ಬೇಷರತ್ತಾದ ಶಾಖೆಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ತೋರಿಸುತ್ತೇವೆ ಇದೇ ರೀತಿಯಾಗಿ ನಾವು ROP ಯಲ್ಲಿ ಷರತ್ತುಬದ್ಧ ಶಾಖೆಗಳನ್ನು ಹೊಂದಬಹುದು ಆದರೂ ತಂತ್ರಗಳು ಹೆಚ್ಚು ಒಳಗೊಂಡಿರುತ್ತವೆ ಆದ್ದರಿಂದ ಇವುಗಳು ನಾವು ರಚಿಸಿದ ಕೆಲವು ಗ್ಯಾಜೆಟ್ಗಳ ಉದಾಹರಣೆಗಳಾಗಿವೆ ವಾಸ್ತವದಲ್ಲಿ ROP ಗ್ಯಾಜೆಟ್ಗಳನ್ನು ನಿರ್ಮಿಸಲು ನೀವು ಬಳಸಬಹುದಾದ ಸಾಕಷ್ಟು ಪರಿಕರಗಳು ಅಂತರ್ಜಾಲದಲ್ಲಿ ಲಭ್ಯವಿವೆ ಆದ್ದರಿಂದ ನಾವು ಬಳಸಿದ ಕೆಲವು ಪ್ರಸಿದ್ಧ ಸಾಧನಗಳು ಈ ROP ಗ್ಯಾಜೆಟ್ ಮತ್ತು ರಾಪರ್ ಗಳಾಗಿವೆ ಆದ್ದರಿಂದ ಎರಡೂ ಈ ಸ್ಥಳಗಳಲ್ಲಿ ಲಭ್ಯವಿದೆ ಆದ್ದರಿಂದ ನಾವು ಈ ROP ಗ್ಯಾಜೆಟ್ ಅನ್ನು ವೈಯಕ್ತಿಕವಾಗಿ ಪರಿಶೀಲಿಸಿದ್ದೇವೆ ಮತ್ತು ಜೊನಾಥನ್ ಸಲ್ವಾನ್ ಪರಿಶೀಲಿಸಿದ್ದಾರೆ ಮತ್ತು ಅದು ಒದಗಿಸಿದ ಯಾವುದೇ ಆಬ್ಜೆಕ್ಟ್ ಫೈಲ್ನಲ್ಲಿ ELF ಆಬ್ಜೆಕ್ಟ್ ಆಗಿದೆ ಅದು ನಿರ್ದಿಷ್ಟ ಗ್ರಂಥಾಲಯದಿಂದ ರಚಿಸಬಹುದಾದ ಎಲ್ಲಾ ಗ್ಯಾಜೆಟ್ಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇವುಗಳು ನಾವು ರಚಿಸಿದ ವಿಭಿನ್ನ ಗ್ಯಾಜೆಟ್ಗಳ ಕೆಲವು ಉದಾಹರಣೆಗಳಾಗಿವೆ ವಾಸ್ತವದಲ್ಲಿ ROP ಕಾರ್ಯಕ್ರಮಗಳು ಸಾಕಷ್ಟು ಸಂಕೀರ್ಣವಾಗಿರಬಹುದು ನೀವು ಕೆಲವು ವಿಭಿನ್ನ ಕಾರ್ಯಕ್ರಮದ ಕಾರ್ಯಗಳನ್ನು ಸಾಧಿಸಬಹುದು ವಾಸ್ತವವಾಗಿ X86 ಸಿಸ್ಟಮ್ಗಳಿಗೆ ROP ಪ್ರೋಗ್ರಾಂಗಳು ಟ್ಯೂರಿಂಗ್ ಕಂಪ್ಲೀಟ್ ಎಂದು ಹೇಳಲಾಗುತ್ತದೆ ಮತ್ತು ಯಾವುದೇ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಬಹುದು RISC ಪ್ರಕಾರ ARM ನಂತಹ ಪ್ರೊಸೆಸರ್ಗಳು ROP ಆಧಾರಿತ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವುದು ಹೆಚ್ಚು ಕಷ್ಟ ಅಂತರ್ಜಾಲದಲ್ಲಿ ಈ ROP ಕಾರ್ಯಕ್ರಮಗಳನ್ನು ನಿರ್ಮಿಸಲು ನಿಮಗೆ ಸಹಾಯ ಮಾಡುವ ಹಲವಾರು ಸಾಧನಗಳಿವೆ ಉದಾಹರಣೆಗೆ ಈ ವೆಬ್ಸೈಟ್ಗಳಲ್ಲಿರುವ ROP ಗ್ಯಾಜೆಟ್ ಮತ್ತು ರಾಪರ್ ಉಪಕರಣವನ್ನು ಆಬ್ಜೆಕ್ಟ್ ಫೈಲ್ಗಳನ್ನು ವಿಶ್ಲೇಷಿಸಲು ಮತ್ತು ಈ ಆಬ್ಜೆಕ್ಟ್ ಫೈಲ್ಗಳಲ್ಲಿರುವ ಎಲ್ಲಾ ROP ಗ್ಯಾಜೆಟ್ಗಳನ್ನು ಮುದ್ರಿಸಲು ಬಳಸಬಹುದು ಆದ್ದರಿಂದ ಈ ನಿರ್ದಿಷ್ಟ ಕೋರ್ಸ್ಗಾಗಿ ಗಿಥಬ್ ರೆಪೋದಲ್ಲಿ ನಾವು ಕೆಲವು ROP ಉದಾಹರಣೆಗಳನ್ನು ಸೇರಿಸುತ್ತೇವೆ ಮತ್ತು ROP ಗ್ಯಾಜೆಟ್ಗಳನ್ನು ಹೇಗೆ ನಿರ್ಮಿಸಬಹುದು ಎಂಬುದನ್ನು ತೋರಿಸುತ್ತೇವೆ ಉದಾಹರಣೆಗೆ ಒಂದು ಸಂಖ್ಯೆಯ ಅಪವರ್ತನವನ್ನು ಕಂಡುಹಿಡಿಯುವ ಸಂಖ್ಯೆಯನ್ನು ಫ್ಯಾಕ್ಟರೈಸ್ ಮಾಡುವಂತಹ ಸಣ್ಣ ಕಾರ್ಯಕ್ರಮಗಳನ್ನು ಬರೆಯೋಣ